ಪ್ರೊಫೆಸರ್ ಬಾಲಾ ಹಲೋ ವಿನ್ಯಾಸ ಚಿಂತನೆಯ ಪರೀಕ್ಷಾ ಹಂತಕ್ಕೆ ಮತ್ತೆ ಸ್ವಾಗತ ಇಲ್ಲ ನಾವು ಇಲ್ಲಿ ಸಂಗೀತ ಕಲಿಯುತ್ತಿಲ್ಲ ಸಂಗೀತ ಪಾಠಗಳಿಗಾಗಿ ನಾವು ಇಲ್ಲಿಲ್ಲ ನನ್ನ ತಂಡವು ಕೊನೆಯ ಹಂತದಲ್ಲಿ ಕೈಗೆತ್ತಿಕೊಂಡ ವಿನ್ಯಾಸ ಸಮಸ್ಯೆಯ ಪರೀಕ್ಷಾ ಹಂತವನ್ನು ನಾವು ಮಾಡಲಿದ್ದೇವೆ ಅದು ಟಿಪ್ಪಣಿ ತೆಗೆದುಕೊಳ್ಳುವ ಬಗ್ಗೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಮತ್ತು ನಾವು ಕೆಲವು ಪರಿಹಾರವನ್ನು ತಲುಪಿದ್ದೇವೆ ಸಂಪೂರ್ಣ ಪರಿಹಾರವಲ್ಲ ಅವು ಇನ್ನೂ ಅದರ ಕಚ್ಚಾ ರೂಪದಲ್ಲಿವೆ ಅವರ ಪರಿಹಾರವು ಹೊಂದಿರಬೇಕಾದ ವೈಶಿಷ್ಟ್ಯಗಳಿಗೆ ನಾವು ಬಂದಿದ್ದೇವೆ ಹಾಗಾಗಿ ಆನೆ ಮತ್ತು ಕುರುಡುರ ಕಥೆಯಲ್ಲಿ ನಾನು ವಿವರಿಸಿದ ರೀತಿಯಲ್ಲಿ ಅವರು ಪರಿಹಾರದ ತುಣುಕುಗಳನ್ನು ಹೊಂದಿದ್ದಾರೆ ಹಾಗಾಗಿ ಅವರು ಒಗಟಿನ ತುಣುಕುಗಳನ್ನು ಹೊಂದಿದ್ದು ಅವರು ಅದನ್ನು ಸಂಪೂರ್ಣವಾಗಿ ತುಂಡು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಉತ್ತಮ ಸಂಗೀತ ಸಮೂಹದಂತೆ ಎಲ್ಲವೂ ಒಟ್ಟಿಗೆ ಬರುತ್ತದೆ ಆದ್ದರಿಂದ ನಾವು ಪರೀಕ್ಷಾ ಹಂತದಲ್ಲಿ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ವಿಭಿನ್ನ ಆಲೋಚನೆಗಳನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ ಅವುಗಳನ್ನು ಒಟ್ಟಿಗೆ ವಿಲೀನಗೊಳಿಸಿ ಮತ್ತು ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನೋಡಿ ಏಕೆಂದರೆ ನೀವು ಏನು ಆಲೋಚಿಸುತ್ತೀರಿ ಎಂಬುದನ್ನು ಬಾಹ್ಯೀಕರಿಸಿದಾಗ ನಿಮ್ಮ ಆಲೋಚನಾ ಪ್ರಕ್ರಿಯೆಯು ಹೆಚ್ಚು ಕಾಂಕ್ರೀಟ್ ಕಲ್ಪನೆ ರೂಪಿಸಲು ಪ್ರಾರಂಭಿಸುತ್ತದೆ ಖಂಡಿತವಾಗಿಯೂ ಅದು ಅಲ್ಲಿ ನಿಲ್ಲುವುದಿಲ್ಲ ಅಂತಿಮವಾಗಿ ನೀವು ಸಹಾಯ ಮಾಡಲು ಪ್ರಯತ್ನಿಸುತ್ತಿರುವ ಬಳಕೆದಾರರ ಬಳಿಗೆ ನೀವು ಕರೆದೊಯ್ಯಬೇಕು ಮತ್ತು ಅವರ ಪ್ರತಿಕ್ರಿಯೆಗಳು ಏನೆಂದು ನೋಡಬೇಕು ಮತ್ತು ಅದರ ನಂತರ ರಾಕ್ 'ಎನ್' ರೋಲ್ rock 'n' roll begin ಪ್ರಾರಂಭವಾಗಲಿದೆ ಹಾಗಾಗಿ ನಾವು ರಾಕ್ ಎನ್ ರೋಲ್ ಮಾಡಲು ಹೊರಟಿದ್ದೇವೆ ಆದ್ದರಿಂದ ಎರಡು ಹಂತಗಳಿಗಾಗಿ ನಿಮಗೆ ನೀಡುತ್ತಿದ್ದೇನೆ ಗೈಸ್ ನಾವು ಮಾಡಲು ಹೊರಟಿರುವ ಮೊದಲ ಹೆಜ್ಜೆಯೆಂದರೆ ಅದಕ್ಕೂ ಮೊದಲು ನಾವು ನಿಜವಾಗಿ ಒಂದು ಮೂಲಮಾದರಿಯನ್ನು ನಿರ್ಮಿಸಬಹುದೇ ಎಂದು ನೋಡಬೇಕು ಅವರ ಊಹೆಗಳನ್ನು ಹೇಳಲು ನಾನು ಅವರನ್ನು ಕೇಳುತ್ತೇವೆ ಅದು ಮುಖ್ಯವಾಗಿದೆ ಏಕೆಂದರೆ ನಾವು ಕಂಡುಹಿಡಿಯಬೇಕು ನಮ್ಮ ಬಳಕೆದಾರರೊಂದಿಗೆ ನಾವು ಪರೀಕ್ಷಿಸಲು ಹೊರಟಿರುವುದು ಏನು ನಾವು ಪೂರ್ವಭಾವಿ ಕಲ್ಪನೆಗಳನ್ನು ಹೊಂದಿರಬಹುದು ಮತ್ತು ಅದು ಅವರು ಪರೀಕ್ಷಿಸಬೇಕಾದ ವಿಷಯ ಹಾಗಾಗಿ ಇಲ್ಲಿ ಮತ್ತೆ ನನ್ನ ತಂಡವಿದೆ ನೀವು ಅವರನ್ನು ಅನೇಕ ಬಾರಿ ಮೊದಲು ಭೇಟಿಯಾಗಿದ್ದೀರಿ ಆದ್ದರಿಂದ ನೀವು ಅವರನ್ನು ಮತ್ತೆ ಭೇಟಿಯಾಗುತ್ತೀರಿ ಮತ್ತು ಅವರ ಆಲೋಚನೆ ಪರಿಹಾರದೊಂದಿಗೆ ಅವರು ಏನು ಮಾಡುತ್ತಾರೆಂದು ನಾವು ನೋಡುತ್ತೇವೆ ವಿದ್ಯಾರ್ಥಿ ಸಿದ್ಧಾರ್ಥ್ ಆದ್ದರಿಂದ ನಾವು ಈಗಾಗಲೇ ಪರಿಹಾರದ ಬಗ್ಗೆ ಮತ್ತು ಪರಿಹಾರ ಎನು ಎನ್ನುವುದರ ಬಗ್ಗೆ ಚರ್ಚಿಸಿದ್ದೇವೆ ಪರಿಹಾರದಲ್ಲಿನ ವೈಶಿಷ್ಟ್ಯಗಳು ಏನಾಗಿರಬೇಕು ನಾವು ತರಗತಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನು ಯೋಚಿಸುತ್ತಿದ್ದೇವೆ ಅಥವಾ ಏನು ನಡೆಯುತ್ತಿದೆ ಎಂಬ ಕೆಲವು ಮೂಲಭೂತ ಊಹೆಗಳೊಂದಿಗೆ ನಾವು ಬಂದಿದ್ದೇವೆ ಹಾಗಾಗಿ ಊಹೆಗಳನ್ನು ಹೇಳುವ ಮೂಲಕ ನಾನು ಪ್ರಾರಂಭಿಸುತ್ತೇನೆ ಮೊದಲನೆಯದಾಗಿ ತರಗತಿಯಲ್ಲಿ ಕಲಿಸಲು ತನ್ನ ಟಿಪ್ಪಣಿಗಳನ್ನು ಸಿದ್ಧಪಡಿಸುತ್ತಿರುವ ಶಿಕ್ಷಕರು ಆ ಟಿಪ್ಪಣಿಗಳ ಮಾಸ್ಟರ್ ಕಾಪಿಯನ್ನು ಹೊಂದಿದ್ದಾರೆ ಅದನ್ನು ಅವರು ನಂತರ ಸಾಫ್ಟ್ ಕಾಪಿ ಮೂಲಕ ತಮ್ಮ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳಬಹುದು ಇದು ಊಹೆ ಒಂದಾಗಿದೆ ಇಬ್ಬರು ವಿದ್ಯಾರ್ಥಿಗಳು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಥವಾ ಸ್ಮಾರ್ಟ್ ಸಾಧನಗಳ ಮೂಲಕ ಅದರ ಸೇವೆಯನ್ನು ಪಡೆಯುತ್ತಾರೆ ಅಲ್ಲಿ ನಾವು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿರುವ ಈ ಪರಿಹಾರವನ್ನು ಅವರು ಪ್ರವೇಶಿಸಬಹುದು ಮತ್ತು ಅಂತಿಮವಾಗಿ ಸಂಪಾದಿಸಬಹುದು ಉಳಿಸಬಹುದು ಮತ್ತು ಬರೆಯುತ್ತಲೇ ಇರುತ್ತಾರೆ ಊಹೆ ಎರಡು ಅವುಗಳನ್ನು ಪುಸ್ತಕ ಭಂಡಾರಕ್ಕೆ ಸೇರಿಸುವುದು ನಂತರ ಮೂರನೇ ಊಹೆ ಎಂದರೆ ಶಾಲೆಯಲ್ಲಿ ಒಬ್ಬ ನಿರ್ವಾಹಕನಿದ್ದು ಈ ಭಂಡಾರದೊಳಗೆ ನಡೆಯುತ್ತಿರುವ ಎಲ್ಲಾ ಆಂತರಿಕ ಚಟುವಟಿಕೆಗಳನ್ನು ಅವರು ಗಮನಿಸುತ್ತಿರುತ್ತಾರೆ ಮತ್ತು ನಾವು ಇದೀಗ ಅಭಿವೃದ್ಧಿಪಡಿಸಲಿದ್ದೇವೆ ನಂತರ ಊಹೆ ನಾಲ್ಕು ಎಲ್ಲಾ ಪಠ್ಯಪುಸ್ತಕಗಳು ಅಥವಾ ವಿಷಯ ಪಠ್ಯಪುಸ್ತಕಗಳು ಮೂಲತಃ ಸಾಫ್ಟ್ ಕಾಪಿಗಳಾಗಿ ಲಭ್ಯವಿದೆ ಇದರಿಂದ ಅವುಗಳನ್ನು ವ್ಯವಸ್ಥೆಯಲ್ಲಿ ಅಪ್ಲೋಡ್ ಮಾಡಬಹುದು ಆದ್ದರಿಂದ ಇವುಗಳು ನಾವು ಮಂಡಿಸಿರುವ ಮೂಲ ಊಹೆಗಳಾಗಿವೆ ಈಗ ನಾವು ಚರ್ಚಿಸುವುದರೊಂದಿಗೆ ಪ್ರಾರಂಭಿಸಲಿದ್ದೇವೆ ವಾಸ್ತವವಾಗಿ ಈ ಮೂಲಮಾದರಿಯು ಹೇಗೆ ಇರಬೇಕೆಂದು ಉದ್ದೇಶ ಪೂರ್ವಕವಾಗಿ ವಿಶ್ಲೇಷಣೆ ಮಾಡುತ್ತದೆ ಏನು ನಾವು ಈ ಹಿಂದೆ ಚರ್ಚಿಸಿದ ಈ ವೈಶಿಷ್ಟ್ಯಗಳನ್ನು ಈ ಮೂಲಮಾದರಿಯಲ್ಲಿ ಹೇಗೆ ಸೇರಿಸಿಕೊಳ್ಳಬಹುದು ಎಂದು ವಿದ್ಯಾರ್ಥಿ ನಿತಿನ್ ಆದ್ದರಿಂದ ಪರಿಹಾರವು ನಿಜವಾಗಿ ಏನೆಂಬುದರ ಮೂಲ ವಿನ್ಯಾಸದೊಂದಿಗೆ ಪ್ರಾರಂಭಿಸೋಣ ಮೂಲಭೂತವಾಗಿ ನಾವು ಪರಿಹಾರದಲ್ಲಿರುವುದನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು ಒಂದು ಪಠ್ಯಪುಸ್ತಕ ಮತ್ತು ಇನ್ನೊಂದು ಟಿಪ್ಪಣಿಗಳು ಹಾಗಾಗಿ ನಾವು ಮೂಲ ಮುಖಪುಟದಿಂದ ಪ್ರಾರಂಭಿಸೋಣ ಅಲ್ಲಿ ನಾವು ಅಪ್ಲಿಕೇಶನ್ನಲ್ಲಿ ಈ 2 ಅಂಶಗಳನ್ನು ಹೊಂದಿದ್ದೇವೆ ಅಥವಾ ವ್ಯವಸ್ಥೆಯಲ್ಲಿ ಸರಿಯಾಗಿರುತ್ತೇವೆ ವಿದ್ಯಾರ್ಥಿ ಸಿದ್ಧಾರ್ಥ್ ಆದ್ದರಿಂದ ನಾವು ಭಂಡಾರವನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ ಮತ್ತು ಎಲ್ಲಾ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವ ನಿರ್ವಾಹಕರು ಇರುತ್ತಾರೆ ಎಂಬ ಊಹೆಯನ್ನು ಸಹ ಹೊಂದಿದ್ದೇವೆ ಆದ್ದರಿಂದ ಅವರು ಹೊಸ ವಿದ್ಯಾರ್ಥಿಗಳನ್ನು ಬಳಕೆದಾರರಾಗಿ ಸಿಸ್ಟಮ್ಗೆ ಸೇರಿಸುತ್ತಿದ್ದಾರೆ ಆದ್ದರಿಂದ ಇದಕ್ಕೆ ಮೂಲತಃ ಲಾಗಿನ್ ಸಿಸ್ಟಮ್ ಮತ್ತು ಖಾತೆ ವೈಶಿಷ್ಟ್ಯಗಳು ಬೇಕಾಗುತ್ತವೆ ಹಾಗಾಗಿ ನಾವು ಅವುಗಳನ್ನು ಹೊಂದುವ ಮೂಲಕ ಪ್ರಾರಂಭಿಸುತ್ತೇವೆ ವಿದ್ಯಾರ್ಥಿ ನಿತಿನ್ ಅಪ್ಲಿಕೇಶನ್ನಲ್ಲಿ ಈ ಮೂರು ಅಂಶಗಳು ಆದ್ದರಿಂದ ಮೊದಲ ಅಂಶವೆಂದರೆ ಪಠ್ಯಪುಸ್ತಕಗಳು ವಿದ್ಯಾರ್ಥಿ ಸಿದ್ಧಾರ್ಥ್ ಇನ್ನೊಂದು ನೋಟ್ಬುಕ್ಗಳು ವಿದ್ಯಾರ್ಥಿ ನಿತಿನ್ ಉತ್ತಮ ಪ್ರೊಫೆಸರ್ ಬಾಲಾ ಹಾಗಾದರೆ ನೀವು ಇಲ್ಲಿಯವರೆಗೆ ಏನನ್ನು ಹೊಂದಿದ್ದೀರಿ ವಿದ್ಯಾರ್ಥಿ ನಿತಿನ್ ನಮ್ಮಲ್ಲಿ ಮೂವರೊಂದಿಗೆ ಅಪ್ಲಿಕೇಶನ್ ತೆರೆಯುವಿಕೆ ಇದೆ ವಿದ್ಯಾರ್ಥಿ ಸಿದ್ಧಾರ್ಥ್ ಪಠ್ಯಪುಸ್ತಕಗಳು ನೋಟ್ಬುಕ್ಗಳು ಮತ್ತು ಇನ್ನೊಂದು ವಿಷಯ ನನ್ನ ಖಾತೆಯಾಗಿರುತ್ತದೆ ಅಲ್ಲಿ ಬಳಕೆದಾರರು ಸಾಮಾನ್ಯವಾಗಿ ಸಿಸ್ಟಮ್ಗೆ ಲಾಗಿನ್ ಆಗುತ್ತಾರೆ ವಿದ್ಯಾರ್ಥಿ ನಿತಿನ್ ಅಥವಾ ಲಾಗಿನ್ ಪುಟ ಪ್ರತ್ಯೇಕವಾಗಿರಬೇಕು ಇದರಿಂದಾಗಿ ವಿದ್ಯಾರ್ಥಿಯು ವಿಷಯದಲ್ಲಿ ಹೇಗೆ ಲಾಗ್ ಆಗುತ್ತಾನೆ ಎಂಬುದರ ಆಧಾರದ ಮೇಲೆ ಅಥವಾ ಲಾಗಿನ್ ಅನ್ನು ಲೆಕ್ಕಿಸದೆ ಎಲ್ಲರಿಗೂ ಇದು ಗುಣಮಟ್ಟದ ವಿಷಯವಾಗಿ ಲಭ್ಯವಿರುತ್ತದೆ ವಿದ್ಯಾರ್ಥಿ ಸಿದ್ಧಾರ್ಥ್ ಹೌದು ನಾವು ಆರಂಭದಲ್ಲಿಯೇ ಲಾಗಿನ್ ಪುಟವನ್ನು ಹೊಂದಬಹುದು ಅಥವಾ ನಾವು ಈ ಆಯ್ಕೆಯನ್ನು ನಿರ್ದೇಶಿಸಬಹುದು ಅಲ್ಲಿ ನಾವು ಹೊಂದಲು ಹೊರಟಿರುವುದು ನನ್ನ ಖಾತೆಯನ್ನು ಲಾಗಿನ್ ಪುಟಕ್ಕೆ ಮತ್ತು ಲಾಗಿನ್ ಹೊರಗೆ ಅವರು ಹೊಂದಬಹುದು ವಿದ್ಯಾರ್ಥಿ ನಿತಿನ್ ಏಕೆಂದರೆ ಮೂಲಭೂತವಾಗಿ ನೀವು ಯಾವುದೇ ಬಳಕೆದಾರರು ಬರಲು ಬಯಸುವುದಿಲ್ಲ ಮತ್ತು ಸಿಸ್ಟಮ್ ಅನ್ನು ಸರಿಯಾಗಿ ಸಂಪಾದಿಸಲು ನಿಮಗೆ ತಿಳಿದಿದೆ ಸಂಪಾದನೆಗೆ ಲಭ್ಯವಿರುವ ಯಾವುದೇ ವಿಷಯವು ಸಿಸ್ಟಮ್ಗೆ ಸೇರ್ಪಡೆಗೊಂಡ ಬಳಕೆದಾರರಿಗೆ ಮಾತ್ರ ಲಭ್ಯವಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ನೀವು ಬಯಸುತ್ತೀರಿ ಅದು ಸಿಸ್ಟಮ್ನ ಭಾಗವಾಗಿದೆ ಹಾಗಾಗಿ ನಾವು ಲಾಗಿನ್ ಪುಟವನ್ನು ರಚಿಸಬಹುದು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಲಾಗಿನ್ ಪುಟವು ಮೂಲಭೂತವಾಗಿ ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಹೊಂದಿರುತ್ತದೆ ಮತ್ತು ನಂತರ ಓಕೆ ಬಟನ್ ಇರಬಹುದು OK Button ಆದ್ದರಿಂದ ಅದು ಮೊದಲ ಪುಟವಾಗಿರುತ್ತದೆ ವಿದ್ಯಾರ್ಥಿ ಸಿದ್ಧಾರ್ಥ್ ಬಳಕೆದಾರರು ಲಾಗ್ ಇನ್ ಮಾಡಿದ ನಂತರ ನಾವು ಇದನ್ನು ಹೊಂದಿದ್ದೇವೆ ವಿದ್ಯಾರ್ಥಿ ನಿತಿನ್ ಆದ್ದರಿಂದ ಇದು ಸರಿಯಾಗಿ ಅಗತ್ಯವಿದೆ ಎಂದು ನಾನು ಭಾವಿಸುವುದಿಲ್ಲ ಖಾತೆ ಟ್ಯಾಬ್ ಅಗತ್ಯವಿಲ್ಲ ವಿದ್ಯಾರ್ಥಿ ಸಿದ್ಧಾರ್ಥ್ ಅಥವಾ ಅವರ ಪ್ರೊಫೈಲ್ ಸಂಬಂಧಿತ ವಿಷಯವನ್ನು ಹೊಂದಿದ್ದಕ್ಕಾಗಿ ನಾವು ಅದನ್ನು ಬಿಡಬಹುದು ವಿದ್ಯಾರ್ಥಿ ನಿತಿನ್ ಆದ್ದರಿಂದ ಪಠ್ಯಪುಸ್ತಕಗಳು ನೋಟ್ಬುಕ್ಗಳು ಮತ್ತು ನನ್ನ ಖಾತೆಗಳು ಪ್ರೊಫೆಸರ್ ಬಾಲಾ ಹಾಗಾದರೆ ನಾವು ಇಲ್ಲಿಯವರೆಗೆ ಏನನ್ನು ಹೊಂದಿದ್ದೇವೆ ವಿದ್ಯಾರ್ಥಿ ನಿತಿನ್ ಆದ್ದರಿಂದ ನಾವು ಎರಡು ಪುಟಗಳನ್ನು ಹೊಂದಿದ್ದೇವೆ ಮೊದಲ ಪುಟವು ಲಾಗಿನ್ ಪುಟವಾಗಿದ್ದು ಅಲ್ಲಿ ವಿದ್ಯಾರ್ಥಿ ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ನೊಂದಿಗೆ ಲಾಗಿನ್ ಆಗುತ್ತಾನೆ ಅದು ಸಲ್ಲಿಸಿದ ನಂತರ ಸಂಬಂಧಿತ ವಿಷಯವು ಎರಡು ಟ್ಯಾಬ್ಗಳಾಗಿ ಲಭ್ಯವಿರುತ್ತದೆ ಒಂದು ಪಠ್ಯಪುಸ್ತಕ ಟ್ಯಾಬ್ ಆಗಿರುತ್ತದೆ ಮತ್ತು ಒಂದು ಟಿಪ್ಪಣಿ ಟ್ಯಾಬ್ ಆಗಿರುತ್ತದೆ ಮತ್ತು ನೀವು ನಿರ್ದಿಷ್ಟ ಬಳಕೆದಾರರ ಎಲ್ಲಾ ವಿವರಗಳನ್ನು ಹೊಂದಿರುವ ಖಾತೆ ಟ್ಯಾಬ್ ಅನ್ನು ಸಹ ಹೊಂದಿರುತ್ತೀರಿ ಹಾಗಾಗಿ ನೀವು ಬಳಕೆದಾರರಾಗಿ ಪಠ್ಯಪುಸ್ತಕ ಟ್ಯಾಬ್ ಮತ್ತು ನೋಟ್ಬುಕ್ ಟ್ಯಾಬ್ ಒಳಗೆ ಹೋಗಿ ಸಂಪಾದಿಸಲು ಎಲ್ಲಾ ಸಂಬಂಧಿತ ಪಠ್ಯಪುಸ್ತಕ ಮತ್ತು ನೋಟ್ಬುಕ್ ಭಂಡಾರವನ್ನು ಪ್ರತ್ಯೇಕವಾಗಿ ಲಭ್ಯವಿರುತ್ತದೆ ಪ್ರೊಫೆಸರ್ ಬಾಲಾ ಮತ್ತು ನೋಟ್ಬುಕ್ ಕ್ಷಮಿಸಿ ಪಠ್ಯಪುಸ್ತಕವನ್ನು ಶಿಕ್ಷಕರು ಪೂರೈಸುತ್ತಾರೆ ವಿದ್ಯಾರ್ಥಿ ನಿತಿನ್ ಹೌದು ಅದು ನಮ್ಮ ಒಂದು ಊಹೆಗಳಲೊಂದಾಗಿತ್ತು ನಾವು ನಾಲ್ಕು ಊಹೆಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾಲ್ಕನೆಯ ಊಹೆಯೆಂದರೆ ಪಠ್ಯಪುಸ್ತಕವು ಸಾಫ್ಟ್ ಕಾಪಿಗಳಲ್ಲಿ ಲಭ್ಯವಿರುತ್ತದೆ ಆದ್ದರಿಂದ ಮತ್ತೆ ಪಠ್ಯಪುಸ್ತಕವು ನಾವು ಪರಿಹರಿಸಲು ಪ್ರಯತ್ನಿಸುತ್ತಿರುವ ಸಮಸ್ಯೆಯ ಪ್ರಮುಖ ಭಾಗವಲ್ಲ ಆದರೆ ವಿದ್ಯಾರ್ಥಿಗಳಿಗೆ ಸಾಮರ್ಥ್ಯವಿದೆಯೇ ಎಂದು ನಾವು ಇನ್ನೂ ನೋಡಲು ಬಯಸುತ್ತೇವೆ ನೀವು ಮೇಲೆ ಬರೆಯಲು ಅಥವಾ ಪಠ್ಯಪುಸ್ತಕಗಳ ಮೇಲೆ ಸಂಪಾದಿಸಲು ಪ್ರಸ್ತಾಪಿಸಲು ಇಷ್ಟಪಡುವುದಾದರೆ ಅದು ಎಲ್ಲರಿಗೂ ಲಭ್ಯವಿರುತ್ತದೆ ಪ್ರೊಫೆಸರ್ ಬಾಲಾ ಹಾಂ ಆದ್ದರಿಂದ ನೀವು ಪ್ರಾಥಮಿಕವಾಗಿ ಮೊಬೈಲ್ ಅಪ್ಲಿಕೇಶನ್ನ ವಿಷಯದಲ್ಲಿ ಮಾತ್ರ ಯೋಚಿಸುತ್ತಿದ್ದೀರಿ ಅಥವಾ ಇದನ್ನು ವೆಬ್ಗೆ ವಿಸ್ತರಿಸಬಹುದು ಅಥವಾ ವಿದ್ಯಾರ್ಥಿ ನಿತಿನ್ ಹೌದು ಇದು ವೆಬ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಆಗಿರಬಹುದು ಪ್ರೊಫೆಸರ್ ಬಾಲಾ ಸರಿ ವಿದ್ಯಾರ್ಥಿ ಸಿದ್ಧಾರ್ಥ್ ಆದ್ದರಿಂದ ಈಗ ನಾವು ಲಾಗಿನ್ ಪುಟ ಮತ್ತು ವ್ಯವಸ್ಥೆಯ ಮೊದಲ ಮುಖಪುಟವನ್ನು ಹೊಂದಿದ್ದೇವೆ ಮೂಲತಃ ನಾವು ಪುಸ್ತಕ ಭಂಡಾರ ಅಥವಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ವಿದ್ಯಾರ್ಥಿ ಸಿದ್ಧಾರ್ಥ್ ಈಗ ನಾವು ಏನು ಮಾಡಲಿದ್ದೇವೆಂದರೆ ವಿದ್ಯಾರ್ಥಿಗಳು ಈಗಾಗಲೇ ಟಿಪ್ಪಣಿಗಳನ್ನು ಹೊಂದಿರಬಹುದು ಏಕೆಂದರೆ ಅವುಗಳು ಈ ಹಿಂದೆ ಹಂಚಿಕೊಳ್ಳಲ್ಪಟ್ಟವು ಅಥವಾ ವಿದ್ಯಾರ್ಥಿ ನಿತಿನ್ ಅಥವಾ ಎಲ್ಲಾ ಶಿಕ್ಷಕರಿಂದ ಅಥವಾ ಎಲ್ಲಾ ವಿಷಯಗಳಿಂದ ನಿರ್ವಾಹಕರು ಸಂಗ್ರಹಿಸಿದ ಮಾಸ್ಟರ್ ಕಾಪಿ ಇದರಿಂದಾಗಿ ವಿದ್ಯಾರ್ಥಿ ಪ್ರವೇಶಿಸಿದಾಗ ವ್ಯವಸ್ಥೆಯಲ್ಲಿ ವಿಷಯವು ಈಗಾಗಲೇ ಲಭ್ಯವಿರಬೇಕು ವಿದ್ಯಾರ್ಥಿ ಸಿದ್ಧಾರ್ಥ್ ಆದ್ದರಿಂದ ಅದು ಅಲ್ಲಿನ ಪುಸ್ತಕಗಳಾಗಿರುತ್ತದೆ ವಿದ್ಯಾರ್ಥಿ ನಿತಿನ್ ಆದ್ದರಿಂದ ನೀವು ಇದೀಗ ರಚಿಸುತ್ತಿರುವ ಅಂಚುಗಳು ಪ್ರತಿಯೊಂದು ವಿಷಯಕ್ಕೂ ಪುಸ್ತಕಗಳಾಗಿವೆ ಆದ್ದರಿಂದ ಮುಂದಿನ ಪುಟ ಸರ್ ಈ ಸಂಚರಣೆಯಲ್ಲಿ ಬಳಕೆದಾರರು ಒಮ್ಮೆ ನೋಟ್ಬುಕ್ ಟ್ಯಾಬ್ ಅಥವಾ ನೋಟ್ಬುಕ್ ಪುಟದಲ್ಲಿ ಕ್ಲಿಕ್ ಮಾಡಿದರೆ ನಂತರದ ಪುಟವು ನೀವು ಎಲ್ಲಿ ತೆರೆಯುತ್ತದೆ ಎಂಬ ಪ್ರತಿಯೊಂದು ವಿಷಯಕ್ಕೂ ಟಿಪ್ಪಣಿಗಳನ್ನು ಹೊಂದಿರುತ್ತದೆ ಮತ್ತು ಆ ಪ್ರತಿ ಟ್ಯಾಬ್ಗಳಲ್ಲಿ ಪ್ರತಿಯೊಂದು ವಿಷಯಕ್ಕೂ ಮಾಸ್ಟರ್ ಕಾಪಿ ಲಭ್ಯವಿರುತ್ತದೆ ಎಂಬ ನಮ್ಮ ಊಹೆಯ ಆಧಾರದ ಮೇಲೆ ಅದನ್ನು ಶಿಕ್ಷಕರಿಂದ ಸಂಗ್ರಹಿಸಲಾಗಿದೆ ಪ್ರೊಫೆಸರ್ ಬಾಲ ಸರಿ ಹಾಗಾಗಿ ಅಪ್ಲೋಡ್ ಮಾಡುವುದು ಶಿಕ್ಷಕರ ಕೆಲಸ ವಿದ್ಯಾರ್ಥಿ ನಿತಿನ್ ಇಲ್ಲ ಅದು ನಿರ್ವಾಹಕರ ಕೆಲಸ ನಿರ್ವಾಹಕರು ವ್ಯವಸ್ಥೆಯನ್ನು ಚಾಲನೆ ಮಾಡುತ್ತಿದ್ದಾರೆ ಹಾಗಾಗಿ ನಿರ್ವಾಹಕರು ನಮ್ಮ ಊಹೆಯ ಆಧಾರದ ಮೇಲೆ ಶಿಕ್ಷಕರಿಂದ ಅಥವಾ ವಿದ್ಯಾರ್ಥಿಗಳಲ್ಲಿ ಒಬ್ಬರಿಂದ ಎಲ್ಲಾ ವಿಷಯಗಳಿಗೆ ಮೊದಲ ಮಾಸ್ಟರ್ ಕಾಪಿಯನ್ನು ರಚಿಸಲು ವಿಷಯವನ್ನು ಸಂಗ್ರಹಿಸುತ್ತಾರೆ ಪ್ರೊಫೆಸರ್ ಬಾಲಾ ಆದ್ದರಿಂದ ನಿಮ್ಮ ಕ್ಷೇತ್ರ ಪರೀಕ್ಷೆಗಳಿಗೆ ವಿಷಯಗಳು ಪ್ರಾಥಮಿಕವಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಅಥವಾ ಅವರಲ್ಲಿ ಯಾರು ನಿಮ್ಮ ಪ್ರಾಥಮಿಕ ವಿಷಯಗಳು ವಿದ್ಯಾರ್ಥಿ ನಿತಿನ್ ನಮ್ಮ ಬಳಕೆದಾರರು ವಿದ್ಯಾರ್ಥಿಗಳಾಗುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಮ್ಮ ವಿಷಯಗಳು ಸಹ ವಿದ್ಯಾರ್ಥಿಗಳಾಗಿರುತ್ತಾರೆ ಆದರೆ ಶಿಕ್ಷಕರು ಈ ವ್ಯವಸ್ಥೆಯ ಆಧಾರವನ್ನು ರೂಪಿಸುವ ಟಿಪ್ಪಣಿಗಳ ದಾಖಲೆಯನ್ನು ನಿರ್ವಹಿಸುತ್ತಾರೆಯೇ ಎಂಬ ನಮ್ಮ ಊಹೆಯನ್ನು ಪರೀಕ್ಷಿಸುವ ಸಲುವಾಗಿ ನಾವು ಬಹುಶಃ ನಮ್ಮ ಶಿಕ್ಷಕರೊಂದಿಗೆ ಪರಿಶೀಲನೆ ಮಾಡಬೇಕಾಗಿರುವುದು ಸರಿ ಆದ್ದರಿಂದ ಅವರು ಮೂಲತಃ ಪ್ರತಿಯೊಂದು ವಿಷಯವನ್ನು ರಚಿಸುತ್ತಿದ್ದಾರೆ ಪ್ರೊಫೆಸರ್ ಬಾಲ ಆದ್ದರಿಂದ ನೀವು ಕಾಲೇಜ್ನಲ್ಲಿ ಒಂದಕ್ಕೆ ಒಂದುಎರಡು ಮೂಲಮಾದರಿಗಳನ್ನು ಹೊಂದಿರುತ್ತೀರಿ ವಿದ್ಯಾರ್ಥಿ ನಿತಿನ್ ಹೌದು ನಾವು ಇದೀಗ ಶಾಲೆಗಳಿಗೆ ವಿನ್ಯಾಸಗೊಳಿಸುತ್ತಿದ್ದೇವೆ ಎಂದು ನಾವು ಭಾವಿಸಬಹುದು ಮತ್ತು ಕಾಲೇಜ್ಗಳಿಗೂ ಸಹ ಹೊಂದಬಹುದು ಪ್ರೊಫೆಸರ್ ಬಾಲ ಸರಿ ವಿದ್ಯಾರ್ಥಿ ಸಿದ್ಧರ್ಥ್ ಈಗ ನಮ್ಮಲ್ಲಿ ನೋಟ್ಬುಕ್ ಗಳಿಗಾಗಿ ಪುಟವಿದೆ ವಿದ್ಯಾರ್ಥಿ ನಿತಿನ್ ಹೌದು ಪಠ್ಯಪುಸ್ತಕಗಳಿಗೆ ಇದೇ ರೀತಿಯ ವಾಸ್ತುಶಿಲ್ಪ ಇರುತ್ತದೆ ವಿದ್ಯಾರ್ಥಿ ಸಿದ್ಧರ್ಥ್ ನೋಟ್ಬುಕ್ಗಳು ಹೌದು ಮತ್ತು ನಾವು ಸಹ ಹೊಸ ಟಿಪ್ಪಣಿಯನ್ನು ಸರಿಯಾಗಿ ಸೇರಿಸಬೇಕಾಗಿದೆ ಪ್ರೊಫೆಸರ್ ಬಾಲಾ ಆದ್ದರಿಂದ ನೀವು ಹೊಂದಿರುವ ವೈಶಿಷ್ಟ್ಯಗಳ ಪಟ್ಟಿಯೊಂದಿಗೆ ನೀವು ಅದನ್ನು ಪರಿಶೀಲಿಸಲು ಬಯಸಬಹುದು ಇವೆಲ್ಲವೂ ನಿಮ್ಮ ಮೂಲಮಾದರಿಯಲ್ಲಿದ್ದರೆ ಊಹೆ ಮತ್ತು ವೈಶಿಷ್ಟ್ಯಗಳು ಈ ವಿಷಯದಲ್ಲಿ ಪ್ರಮುಖ ಭಾಗಗಳಾಗಿವೆ ಆದ್ದರಿಂದ ಅವೆಲ್ಲವೂ ನಾವು ಭಾವಿಸುವಂತೆ ನಾವು ನೋಡಬಹುದಾದ್ದು ಎನೆಂದರೆ ಅದನ್ನು ಒಂದೊಂದಾಗಿ ಆವರಿಸಿದೆ ಮೌಲ್ಯಮಾಪನ ಬಿಟ್ ಮತ್ತು ನಿರಂತರ ಮೌಲ್ಯಮಾಪನವು ಟ್ರಿಕಿ ಆಗಿರುತ್ತದೆ ಮತ್ತು ಅದನ್ನು ಹೇಗೆ ಸೇರಿಸುವುದು ಎನ್ನುವುದು ಸಹ ವಿದ್ಯಾರ್ಥಿ ನಿತಿನ್ ಸರಿ ಆದ್ದರಿಂದ ನಾವು ಅದನ್ನು ಪರಿಹಾರದ ಭಾಗವಾಗಿ ಹೊಂದಿರಬೇಕು ಅಥವಾ ಪರಿಹಾರದ ಹೊರಗೂ ನಿಲ್ಲಬಹುದು ಪ್ರೊಫೆಸರ್ ಬಾಲಾ ನೀವು ಅದನ್ನು ಒಂದು ವೈಶಿಷ್ಟ್ಯವಾಗಿ ಇರಿಸಿದ್ದೀರಿ ಏಕೆಂದರೆ ಅವುಗಳನ್ನು ಹಂಚಿಕೊಳ್ಳಲು ಪ್ರೇರೇಪಿಸುವ ವಿಷಯಗಳಲ್ಲಿ ಒಂದಾಗಿ ನೀವು ನೋಡಿದ್ದೀರಿ ಮತ್ತು ನೀವು ಪರೀಕ್ಷಿಸಲು ಬಯಸಬಹುದಾದ ಯಾವುದನ್ನಾದರೂ ಸಹ ಹೇಳುವುದು ಮತ್ತು ಅವರನ್ನು ಪ್ರೇರೇಪಿಸುವ ಅವಶ್ಯಕತೆಯಿದೆ ಎಂಬುದು ನಿಜ ವಿದ್ಯಾರ್ಥಿ ನಿತಿನ್ ನಮ್ಮ ಊಹೆಯ ಭಾಗವಾಗಿ ಯಾವ ವ್ಯವಸ್ಥೆಯಡಿಯಲ್ಲಿ ನಿರಂತರ ಮೌಲ್ಯಮಾಪನವು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುತ್ತದೆ ಎಂದು ನಾವು ಕೂಡ ಸೇರಿಸಬಹುದು ಎಂದು ನಾನು ಭಾವಿಸುತ್ತೇನೆ ಅದು ನಾವು ಊಹಿಸುವಂತೆ ಮಾಡಿದೆ ಪ್ರೊಫೆಸರ್ ಬಾಲಾ ಖಂಡಿತ ನೀವು ಅದನ್ನು ಕೆಳಗೆ ಇರಿಸಬಹುದು ಸಾಕಷ್ಟು ಬಾರಿ ಎಲ್ಲರ ಒಳ್ಳೆಯದಕ್ಕಾಗಿ ವಿದ್ಯಾರ್ಥಿಗಳು ಇದನ್ನು ಮಾಡುತ್ತಾರೆ ಅವರು ಅದನ್ನು ಪ್ರತಿಫಲ ಅಪೇಕ್ಷೆಯಿಂದ ಮಾಡುವುದಿಲ್ಲ ಬಹುಶಃ ನಾವು ಪ್ರತಿಫಲ ವ್ಯವಸ್ಥೆಯನ್ನು ಪರಿಚಯಿಸುವ ಮೂಲಕ ಈ ವ್ಯವಸ್ಥೆಯನ್ನು ಸಂಕೀರ್ಣಗೊಳಿಸುತ್ತೇವೆ ವಿದ್ಯಾರ್ಥಿ ಸಿದ್ಧಾರ್ಥ್ ಈಗ ನಮ್ಮಲ್ಲಿರುವುದು ಹೊಸ ಗಮನ ಸೆಳೆಯುವ ಪುಟ ಇದು ನಿರ್ವಾಹಕರು ಈಗಾಗಲೇ ವ್ಯವಸ್ಥೆಯಲ್ಲಿ ಇರಿಸಿರುವ ಅಸ್ತಿತ್ವದಲ್ಲಿರುವ ಟಿಪ್ಪಣಿಗಳಾಗಿವೆ ನಾವು ಇಲ್ಲಿ ರಚಿಸಬೇಕಾದ ಎರಡು ವಿಷಯಗಳು ಒಂದು ನಿರ್ವಾಹಕರು ಈಗಾಗಲೇ ಹಾಕಿರುವ ಪ್ರತಿ ನೋಟ್ಬುಕ್ ಅನ್ನು ತೆರೆಯುವುದು ಮತ್ತು ಎರಡು ಬಳಕೆದಾರರು ಏನು ಮಾಡಲು ಬಯಸುತ್ತಾರೆ ಎಂಬುದನ್ನು ಹೊಸದಾಗಿ ಗಮನಿಸುವುದು ವಿದ್ಯಾರ್ಥಿ ನಿತಿನ್ ಆದ್ದರಿಂದ ಬಳಕೆದಾರರು ಸೇರಿಸಲು ಹೊರಟಿರುವ ಹೊಸ ವಿಷಯದಲ್ಲಿ ನಾವು ಈ ಐಕಾನ್ನೊಂದಿಗೆ ಚಿತ್ರಿಸಿದ್ದೇವೆ ಸರ್ ಹೇಳಿದಂತೆ ಅಂತಹ ವೈಶಿಷ್ಟ್ಯಗಳ ಪಟ್ಟಿಯಲ್ಲಿ ಅವರು ಯಾವುದೇ ರೀತಿಯ ವಿಷಯವನ್ನು ಅಪ್ಲೋಡ್ ಮಾಡುವ ಆಯ್ಕೆಯನ್ನು ಹೊಂದಿರುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಅದು JPEG ಆಗಿರಬಹುದು ಅದು ಯಾವುದೇ ಸ್ವರೂಪದಲ್ಲಿರಬಹುದು ಆದ್ದರಿಂದ ನಾವು ಅದನ್ನು ಸರಿಹೊಂದಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ವಿದ್ಯಾರ್ಥಿ ಸಿದ್ಧಾರ್ಥ್ ನಂತರ ನಾವು ಈ ಎಲ್ಲದಕ್ಕೂ ಫೈಲ್ ಮ್ಯಾನೇಜರ್ ಅನ್ನು ಹೊಂದಿರಬೇಕು ಈ ಎಲ್ಲಾ ವಿಭಿನ್ನ ಸ್ವರೂಪಗಳ ದಾಖಲೆಗಳ ನಿರ್ವಹಣೆಗೆ ನಮಗೆ ಇಲ್ಲಿ ಮತ್ತೊಂದು ಆಯ್ಕೆ ಇರುತ್ತದೆ ವಿದ್ಯಾರ್ಥಿ ನಿತಿನ್ ಅಥವಾ ಅದು ನನ್ನ ಖಾತೆಯ ಭಾಗವಾಗಿರಬಹುದು ಫೈಲ್ ಮ್ಯಾನೇಜರ್ ನಂಬರ್ file manager no ವಿದ್ಯಾರ್ಥಿ ಸಿದ್ಧಾರ್ಥ್ ಫೈಲ್ ಮ್ಯಾನೇಜರ್ ವಿಭಿನ್ನವಾಗಿದೆ ಸರಿ ಖಾತೆಯು ಆ ವಿದ್ಯಾರ್ಥಿಯನ್ನು ಪ್ರೊಫೈಲ್ ಮಾಡುತ್ತದೆ ವಿದ್ಯಾರ್ಥಿ ನಿತಿನ್ ಸರಿ ಆದರೆ ಮೂಲಭೂತವಾಗಿ ಅದರ ಸ್ವರೂಪವನ್ನು ಲೆಕ್ಕಿಸದೆ ಯಾವುದೇ ರೀತಿಯ ವಿಷಯವನ್ನು ನಮೂದಿಸಲು ವಿದ್ಯಾರ್ಥಿ ಮಾಡಬೇಕಾದ ಚಟುವಟಿಕೆ ಒಂದೇ ಹಕ್ಕು ಅಥವಾ ಅದು ವಿಭಿನ್ನವಾಗಿರುತ್ತದೆ ವಿದ್ಯಾರ್ಥಿ ಸಿದ್ಧಾರ್ಥ್ ಕ್ಷಮಿಸಿ ವಿದ್ಯಾರ್ಥಿ ನಿತಿನ್ ವಿದ್ಯಾರ್ಥಿಯು ತನ್ನ ನೋಟ್ಬುಕ್ನಲ್ಲಿ ಈಗಾಗಲೇ ತೆಗೆದುಕೊಂಡ ಟಿಪ್ಪಣಿಯ ಚಿತ್ರವನ್ನು ಅಪ್ಲೋಡ್ ಮಾಡಲು ಬಯಸುತ್ತಿರುವ ಕೆಲವು ವಿಷಯವನ್ನು ಹೊಸ ವಿಷಯವನ್ನು ಟೈಪ್ ಮಾಡಲು ಬಯಸುತ್ತಾನೆ ಎಂದು ಊಹಿಸಿ ಹಾಗಾಗಿ ನಾವು ನಿರ್ಮಿಸುತ್ತಿರುವ ಈ ಅಪ್ಲಿಕೇಶನ್ನಲ್ಲಿನ ಪ್ರಕ್ರಿಯೆಯು ನಮ್ಮಂತೆಯೇ ಇರುತ್ತದೆ ಮೂಲಭೂತವಾಗಿ ಅವರು ತಮ್ಮ ವಿಷಯವನ್ನು ಅಪ್ಲೋಡ್ ಮಾಡುವ ಚಟುವಟಿಕೆಯನ್ನು ಮಾಡುತ್ತಿದ್ದಾರೆ ಆದ್ದರಿಂದ ಪ್ರಕ್ರಿಯೆಯು ಒಂದೇ ಆಗಿರುತ್ತದೆ ವಿದ್ಯಾರ್ಥಿ ಸಿದ್ಧಾರ್ಥ್ ಫೈಲ್ ಮ್ಯಾನೇಜರ್ನಲ್ಲಿ ಏನಾಗುತ್ತದೆ ಎಂದರೆ ನಿಮ್ಮ ಸಂಪೂರ್ಣ ದಾಖಲೆಗಳಾದ ಇಮೇಜ್ ಪಿಡಿಎಫ್ ವರ್ಡ್ ಡಾಕ್ಯುಮೆಂಟ್ ನಂತರ ಪಠ್ಯಪುಸ್ತಕ ನೋಟ್ಬುಕ್ ಅವರು ಡೌನ್ಲೋಡ್ಗಳಿಗಾಗಿ ಇರಿಸಿದ್ದಾರೆ ಅಥವಾ ಅಪ್ಲೋಡ್ಗಳ ಮೂಲವಾಗಿ ಅಪ್ಲೋಡ್ ಮತ್ತು ಡೌನ್ಲೋಡ್ಗಳ ಎಲ್ಲಾ ಲಾಗ್ ದಿನಾಂಕವನ್ನು ಫೈಲ್ ಮ್ಯಾನೇಜರ್ನಲ್ಲಿ ದಾಖಲಿಸಲಾಗುತ್ತದೆ ಸಮಯದ ಅನುಕ್ರಮದಲ್ಲಿ ಮೊದಲಿಗೆ ಮೇಲಿರುವಂತೆ ನಂತರ ಪಠ್ಯಪುಸ್ತಕಗಳು ಮತ್ತು ನೋಟ್ಬುಕ್ಗಳನ್ನು ನಿರ್ದಿಷ್ಟವಾಗಿ ನಿರ್ದಿಷ್ಟ ವರ್ಗಕ್ಕಾಗಿ ವಿದ್ಯಾರ್ಥಿಗಳೊಂದಿಗೆ ನಿರ್ವಾಹಕರು ಹಂಚಿಕೊಂಡಿದ್ದಾರೆ ಆದ್ದರಿಂದ ಫೈಲ್ ಮ್ಯಾನೇಜರ್ ಬಹಳಷ್ಟು ವೈಯಕ್ತಿಕ ವಿಷಯವನ್ನು ಹೊಂದಬಹುದು ವಿದ್ಯಾರ್ಥಿ ನಿತಿನ್ ಸರಿ ಅದು ನೀವು ಹೇಳುತ್ತಿರುವಿರಿ ಆದ್ದರಿಂದ ವಿದ್ಯಾರ್ಥಿಯು ಒಂದು ನಿರ್ದಿಷ್ಟ ವಿಷಯಕ್ಕೆ ಅಥವಾ ಕೆಲವು ವಿಷಯಕ್ಕೆ ಕೊಡುಗೆ ನೀಡಲು ಬಯಸುತ್ತಾನೆಯೇ ಮತ್ತು ಅವರು ಕಾಗದದ ಮೇಲೆ ತೆಗೆದುಕೊಂಡು ಕೊಡುಗೆ ನೀಡುತ್ತಿರುವ ಟಿಪ್ಪಣಿಗಳ ಮೂಲಕ ಕೊಡುಗೆ ನೀಡಲು ಬಯಸುತ್ತಾರೆಯೇ ಎಂಬ ಪ್ರಶ್ನೆ ಮತ್ತೆ ಉಳಿದಿದ್ದರೆ ಅದು ಚಿತ್ರದ ರೂಪದಲ್ಲಿ ಅದು ಫೈಲ್ ಮ್ಯಾನೇಜರ್ ಆಗಿ ಮಾತ್ರ ಉಳಿಯುತ್ತದೆಯೇ ಅಥವಾ ನಿರ್ವಾಹಕರು ಮೂಲ ಮಾಸ್ಟರ್ ವಿಷಯವನ್ನು ನೋಡುವ ಮತ್ತು ನವೀಕರಿಸುತ್ತಿರುವ ವಿಷಯದ ಭಾಗವಾಗಿರಬಹುದೇ ನನ್ನ ಪ್ರಶ್ನೆ ಮತ್ತೆ ನೀವು ಫೈಲ್ ಮ್ಯಾನೇಜರ್ ಅನ್ನು ರಚಿಸುತ್ತಿದ್ದರೆ ಮತ್ತು ನಾವು ನೀಡಿದ್ದೇವೆ ವಿದ್ಯಾರ್ಥಿಗಳಿಗೆ ಅಪ್ಲೋಡ್ ಮಾಡುವ ಆಯ್ಕೆಯು ಫೈಲ್ ಮ್ಯಾನೇಜರ್ನಲ್ಲಿ ಮಾತ್ರ ಇಮೇಜ್ ಆಗಿದೆ ನಿರ್ವಾಹಕರು ಈ ವಿಷಯಗಳಿಗೆ ಪ್ರವೇಶವನ್ನು ಹೊಂದಿರುತ್ತಾರೆ ಇದರಿಂದಾಗಿ ಅವರು ಮಾಸ್ಟರ್ ಅನ್ನು ಅಪ್ಲೋಡ್ ಮಾಡಲು ಮಾಸ್ಟರ್ ವಿಷಯವನ್ನು ನವೀಕರಿಸಲು ಬಳಸಿಕೊಳ್ಳಬಹುದು ವಿದ್ಯಾರ್ಥಿ ಸಿದ್ಧಾರ್ಥ ಇಲ್ಲ ಈ ಗೊಂದಲವನ್ನು ನಿವಾರಿಸಲು ನಾವು ಹೊಂದಬಹುದಾದದ್ದು ಪ್ರತಿ ಪುಟದಲ್ಲಿ ಎರಡು ಗುಂಡಿಗಳು ವಿದ್ಯಾರ್ಥಿ ನಿತಿನ್ ಅಥವಾ ನಾನು ಯೋಚಿಸುತ್ತಿರುವುದು ನೀವು ಆ ಪ್ಲಸ್ ಐಕಾನ್ ಅನ್ನು ರಚಿಸಿದ್ದೀರಾ ಆದ್ದರಿಂದ ಇದು ಮೂಲತಃ ಹೊಸ ಟಿಪ್ಪಣಿಗಳಿಗೆ ಐಕಾನ್ ಆಗಿದೆ ಹಾಗಾಗಿ ಒಮ್ಮೆ ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಲೋಡ್ ಮಾಡಲಾದ ವಿಷಯವು ಯಾವ ಸ್ವರೂಪದಲ್ಲಿದೆ ಎಂದು ನೀವು ಬಳಕೆದಾರರನ್ನು ಕೇಳಬಹುದೇ ಏಕೆಂದರೆ ಮೂಲತಃ ಇದು ಸರಿಯಾಗಿ ಅಪ್ಲೋಡ್ ಮಾಡುವ ಚಟುವಟಿಕೆಯಾಗಿದೆ ವಿದ್ಯಾರ್ಥಿ ಸಿದ್ಧಾರ್ಥ್ ಇದು ಅಪ್ಲೋಡ್ ಮಾಡುವ ಕುರಿತು ಟಿಪ್ಪಣಿಯನ್ನು ರಚಿಸುವುದು ಹೊಸ ಟಿಪ್ಪಣಿಯನ್ನು ರಚಿಸುವುದು ಇದು ನನ್ನ ತಲೆಗೆ ಬೇರ್ಪಡಿಸಲಾಗಿರುವ ಆಲೋಚನೆಗಳನ್ನು ಅಪ್ಲೋಡ್ ಮಾಡುವುದು ಇಲ್ಲಿ ಎರಡು ಗುಂಡಿಗಳು ಇರುತ್ತವೆ ಮತ್ತು ಇಲ್ಲಿ ನಾನು ಅಪ್ಲೋಡ್ ಬಟನ್ ಕ್ಲಿಕ್ ಮಾಡಿದರೆ ಭಂಡಾರದೊಳಗಿನ ಒಂದು ಪುಟ ತೆರೆಯಬೇಕು ಅಲ್ಲಿ ನಾನು ನನ್ನ ಫೈಲ್ಗಳನ್ನು ಎಳೆಯಬಹುದು ಮತ್ತು ಅದನ್ನು ಅಲ್ಲಿಗೆ ಬಿಡಬಹುದು ಮತ್ತು ಅದು ಅಪ್ಲೋಡ್ ಆಗುತ್ತದೆ ನಂತರ ಅದೇ ರೀತಿ ನಾನು ಡೌನ್ ಬಾಣವನ್ನು ಹೊಂದಿದ್ದೇನೆ ಅದು ನಾನು ಡೌನ್ ಬಾಣದ ಮೇಲೆ ಕ್ಲಿಕ್ ಮಾಡುತ್ತೇನೆ ನಾನು ಇರುವ ಭಂಡಾರದಿಂದ ಡೌನ್ಲೋಡ್ ಮಾಡಬಹುದಾದ ಎಲ್ಲ ವಿಷಯಗಳು ಪ್ರವೇಶಿಸಲು ಸಕ್ರಿಯಗೊಳಿಸಲು ಆ ಭಂಡಾರದಲ್ಲಿ ಇರುತ್ತದೆ ಭಂಡಾರದಲ್ಲಿನ ಆ ಪುಟವು ತೆರೆಯಬೇಕು ಇದರಿಂದಾಗಿ ನಾನು ಡೌನ್ಲೋಡ್ ಮಾಡಲು ಬಯಸುವದನ್ನು ಆರಿಸಿಕೊಳ್ಳಬಹುದು ಮತ್ತು ಆ ಪುಟದಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡಿ ವಿದ್ಯಾರ್ಥಿ ನಿತಿನ್ ಆದ್ದರಿಂದ ನೀವು ಈಗಾಗಲೇ ಪಠ್ಯಪುಸ್ತಕಗಳು ಮತ್ತು ನೋಟ್ಬುಕ್ಗಳಲ್ಲಿ ನೀಡುತ್ತಿರುವ ವಿಷಯದೊಂದಿಗೆ ಸಂಘರ್ಷದಲ್ಲಿದ್ದೀರಿ ಏಕೆಂದರೆ ಪಠ್ಯಪುಸ್ತಕ ಮತ್ತು ನೋಟ್ಬುಕ್ ಮೂಲಭೂತವಾಗಿ ನಿಮ್ಮ ಬಳಕೆದಾರರು ನೋಡಲು ಮತ್ತು ಪ್ರವೇಶಿಸಲು ನೀವು ಬಯಸುವ ವಿಷಯವಾಗಿದೆ ಆದ್ದರಿಂದ ವಿಭಿನ್ನವಾದ ಏನಾದರೂ ನಿಮ್ಮ ಪಠ್ಯಪುಸ್ತಕ ಮತ್ತು ನೋಟ್ಬುಕ್ನಲ್ಲಿ ಲಭ್ಯವಿಲ್ಲದಿದ್ದಾಗ ಟ್ಯಾಬ್ ಡೌನ್ಲೋಡ್ ಮಾಡಿ ವಿದ್ಯಾರ್ಥಿ ಸಿದ್ಧಾರ್ಥ್ ನಾವು ಮೂಲತಃ ವಿವಿಧ ವಿಷಯಗಳಿಂದ ಬರುವ ವಿದ್ಯಾರ್ಥಿಗಳನ್ನು ಹೊಂದಬಹುದು ನಮ್ಮ ಯುಜಿಯಲ್ಲಿ ಕಲ್ಪಿಸಿದ ಯಾಂತ್ರಿಕ ವಿದ್ಯಾರ್ಥಿಯು ತನ್ನ ಪಠ್ಯಪುಸ್ತಕಗಳನ್ನು ಈ ಭಂಡಾರದಲ್ಲಿ ಸರಿಪಡಿಸಬಹುದಿತ್ತು ಅವನು ನಿರ್ವಾಹಕರಿಂದ ತನ್ನ ಪಠ್ಯಪುಸ್ತಕಗಳಿಗೆ ಮಾತ್ರ ಡೌನ್ಲೋಡ್ ಮಾಡಬಹುದಾದ ಪ್ರವೇಶವನ್ನು ಪಡೆಯುತ್ತಾನೆ ನಂತರ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರ್ ಹೊಂದಿದ್ದರು ಒಂದೇ ಭಂಡಾರವನ್ನು ಬಳಸುತ್ತಿದ್ದರು ವಿಭಿನ್ನ ಪಠ್ಯ ಪುಸ್ತಕಗಳು ಬರುತ್ತಿವೆ ವಿದ್ಯಾರ್ಥಿ ನಿತಿನ್ ಆದ್ದರಿಂದ ಮೂಲತಃ ನಾವು ನಿರ್ಮಿಸಿರು ಈ ಎರಡನೇ ಪುಟವು ವೈಯಕ್ತೀಕರಿಸಿದ ವಿಷಯವಾಗಿದೆ ಆದ್ದರಿಂದ ಬಳಕೆದಾರರು ಅದರಲ್ಲಿ ಹೇಗೆ ಲಾಗಿನ್ ಆಗಿದ್ದಾರೆ ಎಂಬುದರ ಆಧಾರದ ಮೇಲೆ ಅವರು ಪ್ರವೇಶ ಹೊಂದಿರುವ ಪಠ್ಯಪುಸ್ತಕಗಳ ವೈಯಕ್ತಿಕಗೊಳಿಸಿದ ಪಟ್ಟಿ ಮತ್ತು ನಿರ್ದಿಷ್ಟ ಬಳಕೆದಾರರಿಗಾಗಿ ನಿರ್ವಹಿಸಲಾಗಿರುವ ವೈಯಕ್ತಿಕಗೊಳಿಸಿದ ಟಿಪ್ಪಣಿಗಳು ಮತ್ತು ನೀವು ಮಾತನಾಡುತ್ತಿರುವ ಡೌನ್ಲೋಡ್ ಮತ್ತು ಅಪ್ಲೋಡ್ ಟ್ಯಾಬ್ ಹಳೆಯ ವಿಷಯವನ್ನು ಒದಗಿಸುತ್ತದೆ ಅದರಿಂದ ಅವರು ಪ್ರವೇಶವನ್ನು ಹೊಂದಬಹುದು ಅದರಿಂದ ಅವರು ಡೌನ್ಲೋಡ್ ಮಾಡಬಹುದು ವಿಷಯವನ್ನು ಅಪ್ಲೋಡ್ ಮಾಡಬಹುದು ವಿದ್ಯಾರ್ಥಿ ಸಿದ್ಧಾರ್ಥ್ ಆದ್ದರಿಂದ ಅದು ನಿರ್ವಾಹಕರು ಇಡುವ D ಸಿನಂತೆ ಹೆಚ್ಚು ಕೆಲಸ ಮಾಡಬಹುದು ಪ್ರೊಫೆಸರ್ ಬಾಲಾ D C ಎಂದರೇನು ವಿದ್ಯಾರ್ಥಿ ಸಿದ್ಧಾರ್ಥ DC ಒಂದು ಅಂತರ್ಜಾಲ ಭಂಡಾರವಾಗಿದ್ದು ಸಾಮಾನ್ಯವಾಗಿ ಸಂಸ್ಥೆಗಳು ಈ ವಿಷಯವನ್ನು ಸಂಯೋಜಿಸುತ್ತವೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಈ D C ಆನ್ಲೈನ್ಗೆ ಹೋಗಬಹುದು ಅಥವಾ ಅವರ ಎಲ್ಲಾ ವಿಷಯವನ್ನು ಚಲನಚಿತ್ರಗಳು ಡಾಕ್ಯುಮೆಂಟ್ಗಳು ಯಾವುದಾದರೂ ಅಪ್ಲೋಡ್ ಆಗುವುದರಿಂದ ನಾವು ನಾಲ್ವರು DC ಗೆ ಸಂಪರ್ಕ ಹೊಂದಿದ್ದೇವೆ ಮತ್ತು ನಾವು ನಾಲ್ವರು ಹಂಚಿಕೊಳ್ಳುತ್ತಿದ್ದೇವೆ ನಮ್ಮ ಫೈಲ್ಗಳು ನನ್ನ ಬಳಿ ಇರುವ ನೂರು ಚಲನಚಿತ್ರಗಳು ಅವರ ಬಳಿಯ ನೂರು ಪುಸ್ತಕಗಳು ಅವರ ಬಳಿ ಇನ್ನೂ ಕೆಲವು ವಿಷಯಗಳಿವೆ ಮತ್ತು ನೀವು ಅದನ್ನು ನಿಮ್ಮ ಎಲ್ಲ ಗೆಳೆಯರೊಂದಿಗೆ ಹಂಚಿಕೊಳ್ಳಲು ಬಯಸುವ ಇತರ ವಿಷಯವನ್ನು ಹೊಂದಿರಬಹುದು ಹಾಗಾಗಿ ನಾನು D Cನಲ್ಲಿ ಎಲ್ಲ ವಿಷಯವನ್ನು ಹಾಕಲು ಹೋಗುತ್ತೇನೆ ಮತ್ತು ನನ್ನ ಸಿಸ್ಟಮ್ನಿಂದ ಎಲ್ಲಾ ತಾತ್ಕಾಲಿಕ ಅಥವಾ ಅಪೇಕ್ಷಿಸದ ಫೈಲ್ಗಳನ್ನು ನಾನು ಈಗಾಗಲೇ ಭಂಡಾರದಲ್ಲಿರಿಸಿದ್ದೇನೆ ಆ ಭಾಗದಿಂದ ನನಗೆ ಬೇಕಾದುದನ್ನು ಡೌನ್ಲೋಡ್ ಮಾಡಬಹುದು ಮತ್ತು ಇದರರ್ಥ ಆ ವ್ಯವಸ್ಥೆಗೆ ನಾವು ನಾಲ್ವರು ಸಂಪರ್ಕ ಹೊಂದಿದ್ದೇವೆ ಯಾರಾದರೂ ಆ ವ್ಯವಸ್ಥೆಯಿಂದ ಡೌನ್ಲೋಡ್ ಮಾಡಬಹುದು ಆದ್ದರಿಂದ ಇದು ಭಂಡಾರದ ರೀತಿಯದ್ದಾಗಿದೆ ಪ್ರೊಫೆಸರ್ ಬಾಲಾ ಸರಿ ವಿದ್ಯಾರ್ಥಿ ನಿತಿನ್ ಆದ್ದರಿಂದ ನೀವು ವಿಷಯವನ್ನು ಡೌನ್ಲೋಡ್ ಮಾಡುವಾಗ ಬಹುಶಃ ಆ ವಿಷಯವನ್ನು ಡೌನ್ಲೋಡ್ ಮಾಡಿದ ನಂತರ ಯಾವ ನಿರ್ದಿಷ್ಟ ಟ್ಯಾಬ್ಗೆ ಮೂಲತಃ ಯಾವ ಸಂಸ್ಥೆ ನನ್ನ ಬಳಿ ಇದೆ ಎಂದು ನೋಡಿ ಡೌನ್ಲೋಡ್ ಮಾಡಿ ಮತ್ತು ಡೌನ್ಲೋಡ್ ಮಾಡಲು ನನಗೆ ಹಲವಾರು ಸಂಖ್ಯೆಯ ವಿಷಯಗಳು ಲಭ್ಯವಿರಬಹುದು ಮತ್ತು ಅದನ್ನು ನನ್ನ ಪಠ್ಯಪುಸ್ತಕದ ವಿಷಯಕ್ಕೆ ಅಥವಾ ನನ್ನ ವೈಯಕ್ತಿಕಗೊಳಿಸಿದ ಟಿಪ್ಪಣಿ ವಿಷಯಕ್ಕೆ ಸೇರಿಸುವುದರಿಂದ ಡೌನ್ಲೋಡ್ ಮಾಡಲಾದ ವಿಷಯವನ್ನು ಸಂಬಂಧಿತ ಸ್ಥಳಕ್ಕೆ ತಿರುಗಿಸಬೇಕಾದ ಹರಿವು ಇರಬೇಕು ವಿದ್ಯಾರ್ಥಿ ಸಿದ್ಧಾರ್ಥ್ ಅದಕ್ಕಾಗಿಯೇ ನಾವು ಫೈಲ್ ಮ್ಯಾನೇಜರ್ ಅನ್ನು ಬಳಸುತ್ತಿದ್ದೇವೆ ಹಾಗಾಗಿ ನಾನು ಯಾವುದೇ ವಿಷಯವನ್ನು ಡೌನ್ಲೋಡ್ ಮಾಡಲು ಡೌನ್ಲೋಡ್ ಕ್ಲಿಕ್ ಮಾಡಿ ಮತ್ತು ಭಂಡಾರವನ್ನು ತೆರೆದರೆ ನನ್ನ ಫೈಲ್ ಮ್ಯಾನೇಜರ್ ಒಳಗೆ ಡೌನ್ಲೋಡ್ ಆಗಿರುವ ಮತ್ತೊಂದು ಫೋಲ್ಡರ್ ಇರುತ್ತದೆ ಪೂರ್ವನಿಯೋಜಿತವಾಗಿ ಎಲ್ಲಾ ಡೌನ್ಲೋಡ್ಗಳು ಆ ಫೋಲ್ಡರ್ಗೆ ಹೋಗುತ್ತವೆ ವಿದ್ಯಾರ್ಥಿ ನಿತಿನ್ ಸರಿ ಅವರಿಂದ ನೀವು ಮಾಡಬಹುದು ವಿದ್ಯಾರ್ಥಿ ಸಿದ್ಧಾರ್ಥ್ ಅಲ್ಲಿಂದ ನಾನು ಆ ಫೈಲ್ ಅನ್ನು ಅಗತ್ಯವಿರುವ ನನ್ನ ಅಗತ್ಯಕ್ಕೆ ಸೇರಿಸಬಹುದು ಆದ್ದರಿಂದ ಇದು ಅಪ್ಲೋಡ್ ಆಗುತ್ತದೆ ಮತ್ತು ಇದು ಡೌನ್ಲೋಡ್ ಆಗುತ್ತದೆ DC ನಮ್ಮ ಭಂಡಾರದಂತಹ ನಮ್ಮ ಸಿಸ್ಟಮ್ಗಾಗಿ ನಾವು ಮೂಲಮಾದರಿಯನ್ನು ಸಹ ರಚಿಸಬೇಕಾಗಿದೆ ಅಲ್ಲಿ ಡೌನ್ಲೋಡ್ ಮತ್ತು ಅಪ್ಲೋಡ್ಗಳು ನಿರ್ವಾಹಕರು ಎಂದು ಪ್ರೊಫೆಸರ್ ಬಾಲಾ ನೀವು ಅದನ್ನು ಮೌಲ್ಯೀಕರಿಸಲು ಸಾಧ್ಯವಾದರೆ ನೀವು ಪ್ರಸ್ತಾಪಿಸಿರುವ ಊಹೆಗಳು ನಿಮ್ಮ ಊಹೆಗಳನ್ನು ಸರಿಯಾಗಿ ಮೌಲ್ಯೀಕರಿಸಲು ಇದು ಬೇರ್ಬೊನ್ಸ್ ಅಸ್ಥಿಪಂಜರವಾಗಲಿದೆ ನಂತರ ಮುಂದಿನ ಸುತ್ತಿನಲ್ಲಿ ನೀವು ನಿರ್ಮಿಸಬಹುದು ನಿಮಗೆ ತಿಳಿದಿದೆ ಇದು ಸಂಪೂರ್ಣ ವ್ಯವಸ್ಥೆಯನ್ನಾಗಿ ಮಾಡಲು ಸಾಕಷ್ಟು ಭೇಟಿಯಾಗುತ್ತದೆ ಇಲ್ಲಿ ನಾವು ಪೂರ್ಣ ಪ್ರಮಾಣದ ವ್ಯವಸ್ಥೆಯನ್ನು ಮಾಡಲು ಇಲ್ಲ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡಲು ಅದು ನಮ್ಮ ಗುರಿಯಲ್ಲ ನಮ್ಮ ಗುರಿ ಬಳಕೆದಾರರೊಂದಿಗೆ ಪರಿಶೀಲಿಸುವುದು ಇದು ಮೊದಲ ಹಂತದ ಪರೀಕ್ಷೆಯಾಗಿದೆ ನೀವು ಇವುಗಳಲ್ಲಿ ಅನೇಕ ಸುತ್ತುಗಳನ್ನು ಮಾಡಬಹುದು ಆದರೆ ಮೊದಲ ಹಂತವೆಂದರೆ ಹೋಗಿ ನನ್ನ ಬಳಕೆದಾರರು ಏನು ಬಯಸುತ್ತಾರೆ ಎಂಬುದನ್ನು ನೋಡುವುದು ಅವರು ಈ ಆಲೋಚನೆಯೊಂದಿಗೆ ಆರಾಮದಾಯಕವಾಗಿದ್ದಾರೆಯೇ ವಿದ್ಯಾರ್ಥಿ ನಿತಿನ್ ಹೌದು ಆದ್ದರಿಂದ ಪಠ್ಯಪುಸ್ತಕಗಳು ಮತ್ತು ನೋಟ್ಬುಕ್ಗಳು ಈ ವಿಷಯದಲ್ಲಿ ಕೃತಿಸ್ವಾಮ್ಯ ಹೊಂದಿರುತ್ತದೆ ಇಲ್ಲಿಯೂ ಸಹ ನನಗೆ ಹೊಸ ಫೋಲ್ಡರ್ ಅಗತ್ಯವಿರುತ್ತದೆ ಹಕ್ಕನ್ನು ರಚಿಸಿ ಏಕೆಂದರೆ ಮತ್ತೆ ನನ್ನದೇ ಆದ ವೈಯಕ್ತಿಕಗೊಳಿಸಿದ ವಿಷಯವನ್ನು ಇಲ್ಲಿ ರಚಿಸುತ್ತಿದ್ದೇನೆ ಆದ್ದರಿಂದ ಆ ವಿಭಿನ್ನ ವಿಷಯವನ್ನು ಸರಿಯಾಗಿ ಸೇರಿಸುವುದಕ್ಕಾಗಿ ನಾನು ಬೇರೆ ವಿಷಯವನ್ನು ಹೊಂದಬಹುದು ಸರಿ ಆದ್ದರಿಂದ ಮುಂದೆ ಯಾರಾದರೂ ಈ ನಿರ್ದಿಷ್ಟವಾದ ಯಾವುದನ್ನಾದರೂ ಕ್ಲಿಕ್ ಮಾಡುತ್ತಾರೆ ಐಕಾನ್ಗಳು ಸರಿಯಾಗಿವೆ ಆದ್ದರಿಂದ ನಾನು ಟಿಪ್ಪಣಿಗಳಲ್ಲಿ ಒಂದು ನಿರ್ದಿಷ್ಟ ವಿಷಯವನ್ನು ಆರಿಸುತ್ತೇನೆ ಎಂದು ಊಹಿಸಿ ಹಾಗಾಗಿ ಏನಾಗುತ್ತದೆ ಆರಂಭದಲ್ಲಿ ನಿರ್ವಾಹಕರಿಂದ ರಚಿಸಲ್ಪಟ್ಟ ಟಿಪ್ಪಣಿಗಳ ಭಂಡಾರ ಇರುತ್ತದೆ ಮತ್ತು ಈ ನಿರ್ದಿಷ್ಟ ಫೋಲ್ಡರ್ಗೆ ನನ್ನಿಂದ ವರ್ಗಾಯಿಸಲ್ಪಡುತ್ತದೆ ಸರಿ ಅದನ್ನು ಸಂಪಾದಿಸಲಾಗುವುದು ಉಳಿಸಿ ಮತ್ತು ಅದನ್ನು ಮೂಲತಃ ಭಂಡಾರಕ್ಕೆ ಅಪ್ಲೋಡ್ ಮಾಡುತ್ತಿರುವ ಹಂಚಿಕೆ ಆದ್ದರಿಂದ ಈ ಗುಂಡಿಗಳು ಏನು ಮಾಡುತ್ತವೆ ಎಂದರೆ ನಾನು ಕ್ಲಿಕ್ ಮಾಡಿದರೆ ನಾನು ಅಸ್ತಿತ್ವದಲ್ಲಿರುವ ನೋಡ್ ಪುಟವನ್ನು ತೆರೆಯುತ್ತದೆ ಹಾಗಾಗಿ ನಾನು ಸೇರಿಸಿದ ವಿಷಯವು ನನಗೆ ಲಭ್ಯವಿರುತ್ತದೆ ನಾನು ಇದಕ್ಕೆ ಹೆಚ್ಚುವರಿಯಾಗಿ ಸೇರಿಸಿದರೆ ಮತ್ತು ನಾನು ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಅದು ನನ್ನ ವೈಯಕ್ತಿಕ ಫೋಲ್ಡರ್ನಲ್ಲಿ ಮಾತ್ರ ಉಳಿಸಲ್ಪಡುತ್ತದೆ ಸಂಪಾದನೆ ಸ್ಪಷ್ಟವಾಗಿ ವಿಷಯವನ್ನು ಸಂಪಾದಿಸಲು ನನಗೆ ಅನುಮತಿಸುತ್ತದೆ ಮತ್ತು ನಾನು ಹಂಚಿಕೊಂಡರೆ ಈ ವಿಷಯವು ಸಾಮಾನ್ಯ ಸರ್ವರ್ಗೆ ಹಿಂತಿರುಗುತ್ತದೆ ಅಲ್ಲಿ ನಿರ್ವಾಹಕರು ಈ ನಿರ್ದಿಷ್ಟ ವಿಷಯಕ್ಕೆ ಪ್ರವೇಶವನ್ನು ಹೊಂದಿರುತ್ತಾರೆ ಪ್ರೊಫೆಸರ್ ಬಾಲ ಸರಿ ಈಗ ನಾವು ಎಲ್ಲಿದ್ದೆವೆ ವಿದ್ಯಾರ್ಥಿ ಸಿದ್ಧರ್ಥ್ ನಾವು ಹೊಸ ಟಿಪ್ಪಣಿಯನ್ನು ರಚಿಸಲು ಹೊಸ ಪುಟವನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿ ನಿತಿನ್ ಅದರಲ್ಲಿ ನೀವು ಆ ಪುಟದಲ್ಲಿ ಮೂರು ವೈಶಿಷ್ಟ್ಯಗಳನ್ನು ಹೊಂದಿರುತ್ತೀರಿ ಹಾಗಾಗಿ ಆ ನಿರ್ದಿಷ್ಟ ವಿಷಯಕ್ಕಾಗಿ ನೀವು ಹೊಂದಿರುವ ಯಾವುದೇ ವಿಷಯದೊಂದಿಗೆ ಪುಟವು ಪ್ರಾರಂಭವಾಗುತ್ತದೆ ಆ ವಿಷಯದ ಬಗ್ಗೆ ವಿಷಯವನ್ನು ಸಂಪಾದಿಸುವ ಆಯ್ಕೆಯನ್ನು ನೀವು ಹೊಂದಿರುತ್ತೀರಿ ಉಳಿಸಲು ನಿಮಗೆ ಅವಕಾಶವಿದೆ ಉಳಿಸಿ ಎಂದು ನಾನು ಹೇಳಿದಾಗ ನೀವು ನಿಮಗಾಗಿ ಮಾತ್ರ ಮಾಡಿದ ಯಾವುದೇ ಸಂಪಾದನೆ ಅಥವಾ ಸೇರ್ಪಡೆಗಳನ್ನು ನೀವು ಉಳಿಸುತ್ತಿದ್ದೀರಿ ಮತ್ತು ಮಾಸ್ಟರ್ ಕಾಪಿಯನ್ನು ರಚಿಸುವ ಉಸ್ತುವಾರಿ ಹೊಂದಿರುವ ನಿರ್ವಾಹಕರೊಂದಿಗೆ ನೀವು ಇದನ್ನು ಹಂಚಿಕೊಳ್ಳಲು ಬಯಸಿದರೆ ನೀವು ಅದನ್ನು ಹಂಚಿಕೊಳ್ಳಬಹುದು ಆದ್ದರಿಂದ ಈ ಪುಟದಲ್ಲಿ ಮೂರು ಆಯ್ಕೆಗಳಿವೆ ಹೊಸ ಪುಟ ಖಾಲಿಯಾಗಿರುತ್ತದೆ ವಿದ್ಯಾರ್ಥಿ ಸಿದ್ಧರ್ಥ್ ಈಗ ನಮ್ಮಲ್ಲಿ ಲಾಗಿನ್ ಪುಟ ಮುಖಪುಟ ನೋಟ್ ಬುಕ್ಗಳಿಗಾಗಿ ಪುಟವಿದೆ ವಿದ್ಯಾರ್ಥಿ ನಿತಿನ್ ಪಠ್ಯಪುಸ್ತಕಗಳಿಗಾಗಿ ಪುಟ ಹೊಸ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಪುಟ ನಾವು ಎಲ್ಲಾ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆವೆ ಮತ್ತು ವಿದ್ಯಾರ್ಥಿಗಳು ಸಂಪೂರ್ಣ ಭಂಡಾರವನ್ನು ನೋಡಬಹುದಾದ ಅಪ್ಲೋಡ್ ಮತ್ತು ಡೌನ್ಲೋಡ್ ಆಯ್ಕೆ ಇರುತ್ತದೆ ಇಲ್ಲಿಯವರೆಗೆ ಇದು ಮೂಲಭೂತವಾಗಿ ನಮ್ಮ ಬಳಕೆದಾರರಿಗೆ ಲಭ್ಯವಿಲ್ಲದ ವೈಶಿಷ್ಟ್ಯವಾಗಿದೆ ಆದರೆ ಇದು ವ್ಯವಸ್ಥೆಗೆ ಸಂಬಂಧಿಸಿದ ಆಡಳಿತಾತ್ಮಕ ಚಟುವಟಿಕೆಯ ಒಂದು ಭಾಗವಾಗಿದೆ ಆದ್ದರಿಂದ ನಾವು ಇದನ್ನು ಮೂಲಮಾದರಿ ಮಾಡಬೇಕೆ ಪ್ರೊಫೆಸರ್ ಬಾಲಾ ಆದ್ದರಿಂದ ನಿಮ್ಮ ಪ್ರೇಕ್ಷಕರ ಗುರಿ ನಿರ್ವಾಹಕರಾಗಿದ್ದರೆ ನೀವು ಅದನ್ನು ನಿರ್ವಾಹಕರ ಬಳಿಗೆ ಕರೆದೊಯ್ಯುತ್ತಿದ್ದೀರಿ ಎಂದು ಹೇಳಿ ನಂತರ ನೀವು ಅವುಗಳನ್ನು ಮೂಲಮಾದರಿಯ ಭಾಗವನ್ನು ತೆಗೆದುಕೊಂಡು ಅವರು ಏನು ಮಾಡುತ್ತಿದ್ದಾರೆಂದು ನೋಡಬೇಕು ಮತ್ತು ನೀವು ಅದರೊಂದಿಗೆ ಸಂವಹನ ನಡೆಸಬಹುದು ಇನ್ನೊಬ್ಬರು ಈ ವಿಷಯದಲ್ಲಿ ನಾನು ಹೊಂದಿದ್ದ ಪ್ರಶ್ನೆಯೆಂದರೆ ನಿರ್ವಾಹಕ ಮತ್ತು ಶಿಕ್ಷಕರು ಒಂದೇ ಆಗಿದ್ದರೆ ಅದು ಸಾಧ್ಯವಾಗಬಹುದು ಎಂದು ನಾನು ಊಹಿಸಿದ್ದೇನೆ ನನ್ನ ವಿಷಯದಲ್ಲಿ ಅದು ಖಂಡಿತವಾಗಿಯೂ ಸಾಧ್ಯತೆಯಾಗಿರುತ್ತದೆ ವಿದ್ಯಾರ್ಥಿ ನಿತಿನ್ ನಿರ್ವಾಹಕರು ಶಿಕ್ಷಕರಾಗಿರುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಎಂದು ನಾನು ಭಾವಿಸುವುದಿಲ್ಲ ಪ್ರೊಫೆಸರ್ ಬಾಲಾ ಅಥವಾ ಶಿಕ್ಷಕರು ನಿರ್ವಾಹಕರಾದರೆ ವಿದ್ಯಾರ್ಥಿ ಸಿದ್ಧಾರ್ಥ್ ಇದು ಅವರ ಖಾತೆಯ ವಿವರಗಳು ಲಾಗಿನ್ ವಿವರಗಳಿಗೆ ಸಂಬಂಧಿಸಿದಂತೆ ವೈಯಕ್ತೀಕರಿಸಲ್ಪಟ್ಟಿದೆ ಆದ್ದರಿಂದ ನಿರ್ದಿಷ್ಟ ಶಿಕ್ಷಕರನ್ನು ನಿರ್ವಾಹಕರಾಗಿ ನಿಯೋಜಿಸಿದರೂ ಸಹ ಅವರು ನಿರ್ವಾಹಕರಾಗಿ ಲಾಗಿನ್ ಆಗಬಹುದು ಮತ್ತು ಅವರು ಶಿಕ್ಷಕರಾಗಿಯೂ ಲಾಗಿನ್ ಆಗಬಹುದು ಪ್ರೊಫೆಸರ್ ಬಾಲಾ ಆದ್ದರಿಂದ ಪ್ರತ್ಯೇಕ ಲಾಗಿನ್ಗಳಿವೆ ವಿದ್ಯಾರ್ಥಿ ನಿತಿನ್ ಅಥವಾ ಬಹುಶಃ ಅದೇ ಲಾಗಿನ್ ಹೊಂದಿರಬಹುದು ನಿರ್ದಿಷ್ಟ ಲಾಗಿನ್ ನಿರ್ವಾಹಕರು ಮತ್ತು ಶಿಕ್ಷಕರ ಪ್ರವೇಶವನ್ನು ಹೊಂದಿರುತ್ತದೆ ಪ್ರೊಫೆಸರ್ ಬಾಲಾ ಅದು ಅನುಕೂಲಕರವಾಗಿರುತ್ತದೆ ಏಕೆಂದರೆ ನಾನು ಲಾಗಿನ್ ಬದಲಾಯಿಸುವುದನ್ನು ದ್ವೇಷಿಸುತ್ತೇನೆ ಮತ್ತು ಅದು ಕಷ್ಟ ವಿದ್ಯಾರ್ಥಿ ನಿತಿನ್ ಖಂಡಿತ ವಿದ್ಯಾರ್ಥಿ ಸಿದ್ಧಾರ್ಥ್ ಅದು ನಮ್ಮಲ್ಲಿ ಐದು ಮೂಲ ಪುಟಗಳಿವೆ ವಿದ್ಯಾರ್ಥಿ ನಿತಿನ್ ರಚನೆಯನ್ನು ಬಹುತೇಕ ಹೊಂದಿಸಲಾಗಿದೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಬಾಲಾ ಸರಿ ವಿದ್ಯಾರ್ಥಿ ನಿತಿನ್ ಆದ್ದರಿಂದ ನಾವು ಮೂಲಭೂತವಾಗಿ ಐದು ಪುಟಗಳನ್ನು ವಿನ್ಯಾಸಗೊಳಿಸಿದ್ದೇವೆ ಮೊದಲ ಪುಟವು ಬಳಕೆದಾರ ವಿದ್ಯಾರ್ಥಿ ಅಥವಾ ಶಿಕ್ಷಕರು ಲಾಗ್ ಇನ್ ಆಗುವ ಲಾಗಿನ್ ಪುಟವಾಗಿರುತ್ತದೆ ಲಾಗಿನ್ ಮೌಲ್ಯೀಕರಿಸಿದ ನಂತರ ನೀವು ಹೊಂದಿರುವ ಮುಖಪುಟಕ್ಕೆ ಹೋಗಿ ಅಲ್ಲಿ ನಮಗೆ ನಾಲ್ಕು ಆಯ್ಕೆಗಳಿವೆ ಮೂಲತಃ ಒಂದು ಪಠ್ಯಪುಸ್ತಕ ಮತ್ತು ಎರಡನೆಯದು ನೋಟ್ಬುಕ್ ಆಗಿರುತ್ತದೆ ಮೂರನೆಯದು ಫೈಲ್ ಮ್ಯಾನೇಜರ್ ಆಗಿರುತ್ತದೆ ಮತ್ತು ನಾಲ್ಕನೆಯದು ನನ್ನ ಖಾತೆಗಳಾಗಿರುತ್ತದೆ ಅದರ ಮೇಲೆ ನೀವು ಅಪ್ಲೋಡ್ ಮತ್ತು ಡೌನ್ಲೋಡ್ ಟ್ಯಾಬ್ ಅನ್ನು ಸಹ ಹೊಂದಿದ್ದೀರಿ ಹಾಗಾಗಿ ಎಲ್ಲ ವೈಶಿಷ್ಟ್ಯಗಳು ಯಾವುವು ಎಂಬುದನ್ನು ನಾನು ವಿವರಿಸುತ್ತೇನೆ ಆದ್ದರಿಂದ ಪಠ್ಯಪುಸ್ತಕ ಅಪ್ಲಿಕೇಶನ್ನಲ್ಲಿ ಪಠ್ಯಪುಸ್ತಕ ಟ್ಯಾಬ್ನಲ್ಲಿ ವಿದ್ಯಾರ್ಥಿಗಳಿಗೆ ತನ್ನ ವಿಷಯದ ಪ್ರಕಾರ ಉಳಿಸಲಾಗಿರುವ ಎಲ್ಲಾ ಪಠ್ಯಪುಸ್ತಕಗಳ ಪಟ್ಟಿಗೆ ಪ್ರವೇಶವಿರುತ್ತದೆ ಆದ್ದರಿಂದ ಅವರು ತನ್ನ ಎಲ್ಲಾ ಪಠ್ಯಪುಸ್ತಕ ವಿಷಯವನ್ನು ಅದರಲ್ಲಿ ಸಂಘಟಿಸಬಹುದು ಅವರು ನೋಟ್ಬುಕ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿದರೆ ಮೂಲಭೂತವಾಗಿ ಏನಾಗುತ್ತದೆ ಎಂದರೆ ಅವರು ತನ್ನ ಎಲ್ಲಾ ಟಿಪ್ಪಣಿ ವಿಷಯವನ್ನು ಹೊಂದಿರುತ್ತಾರೆ ಮೂಲಭೂತವಾಗಿ ಇಲ್ಲಿ ಪ್ರಾಥಮಿಕ ವಿಷಯವೆಂದರೆ ಶಿಕ್ಷಕರಿಂದ ಪಡೆದ ವಿಷಯದಿಂದ ನಿರ್ವಾಹಕರು ರಚಿಸಿದ ಮಾಸ್ಟರ್ ವಿಷಯ ನಾವು ಇಲ್ಲಿ ಶಿಕ್ಷಕರನ್ನು ಊಹಿಸುತ್ತಿದ್ದೇವೆ ಅಥವಾ ಯಾವುದೇ ವಿದ್ಯಾರ್ಥಿ ಮಾಸ್ಟರ್ ವಿಷಯವನ್ನು ಮೂಲಭೂತವಾಗಿ ಈ ನಿರ್ದಿಷ್ಟ ಬಳಕೆದಾರರಿಂದ ಹಲವಾರು ವಿಷಯಗಳಾಗಿ ಆಯೋಜಿಸಲಾಗುತ್ತದೆ ಆದ್ದರಿಂದ ಅದು ಪಠ್ಯಪುಸ್ತಕಗಳು ಮತ್ತು ನೋಟ್ಬುಕ್ಗಳಲ್ಲಿ ಲಭ್ಯವಿರುತ್ತದೆ ಇದಲ್ಲದೆ ನಾವು ಮುಖಪುಟದಲ್ಲಿ ಎರಡು ಗುಂಡಿಗಳನ್ನು ಸಹ ಹೊಂದಿದ್ದೇವೆ ಒಂದು ಅಪ್ಲೋಡ್ ಬಟನ್ ಮತ್ತು ಇನ್ನೊಂದು ಡೌನ್ಲೋಡ್ ಬಟನ್ ಆಗಿರುತ್ತದೆ ಅಪ್ಲೋಡ್ ಬಟನ್ನಲ್ಲಿ ವಿದ್ಯಾರ್ಥಿಯು ಯಾವುದೇ ಫೈಲ್ ಫಾರ್ಮ್ಯಾಟ್ ಆಗಿರಲಿ ಯಾವುದೇ ಹೊಸ ಟಿಪ್ಪಣಿಗಳು ಅಥವಾ ಹೊಸ ವಿಷಯವನ್ನು ಆಧರಿಸಬಹುದು ಅಪ್ಲೋಡ್ ಟ್ಯಾಬ್ ಮೂಲಕ ಈ ಭಂಡಾರಕ್ಕೆ ಸೇರಿಸಲಾಗುತ್ತದೆ ಮತ್ತು ಅದೇ ರೀತಿ ಡೌನ್ಲೋಡ್ ಟ್ಯಾಬ್ನಲ್ಲಿ ಡಾಕ್ಯುಮೆಂಟ್ ಫಾರ್ಮ್ಯಾಟ್ನ ಹೊರತಾಗಿಯೂ ಈ ಭಂಡಾರದಲ್ಲಿ ಲಭ್ಯವಿರುವ ಯಾವುದೇ ವಿಷಯವನ್ನು ಈ ಅಪ್ಲಿಕೇಶನ್ಗೆ ಡೌನ್ಲೋಡ್ ಮಾಡಬಹುದು ಇದಲ್ಲದೆ ನನ್ನ ಖಾತೆ ಮತ್ತು ಫೈಲ್ ಮ್ಯಾನೇಜರ್ ಟ್ಯಾಬ್ ಸಹ ಇರುತ್ತದೆ ಅದು ಮೂಲತಃ ಅವರು ಅಪ್ಲೋಡ್ ಮಾಡಿದ ಎಲ್ಲಾ ವಿಷಯಗಳು ಅವರು ಡೌನ್ಲೋಡ್ ಮಾಡಿದ ಎಲ್ಲಾ ವಿಷಯಗಳು ಮತ್ತು ಈ ಅಪ್ಲಿಕೇಶನ್ನ ಭಾಗವಾಗಿರುವ ಎಲ್ಲಾ ಇತರ ವೈಶಿಷ್ಟ್ಯಗಳ ಬಗ್ಗೆ ಗಮನ ನೀಡುತ್ತದೆ ಪ್ರೊಫೆಸರ್ ಬಾಲಾ ಸರಿ ನಿಮ್ಮ ಕಣ್ಣುಗಳ ಮುಂದೆ ಒಂದು ಮೂಲಮಾದರಿಯ ರಚನೆಯನ್ನು ನಾವು ನೋಡಿದ್ದೇವೆ ಅಂತಹ ಡೆಮೊ ನಿಮಗೆ ಒಳಗೊಂಡಿರುವ ಪ್ರಕ್ರಿಯೆ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೆನೆ ನೀವು ಅಪ್ಲಿಕೇಶನ್ ಡೆವಲಪರ್ ಅಲ್ಲ ನೀವು ಇದನ್ನು ಮೊದಲು ಮಾಡಿಲ್ಲ ನೀವು ಕಾಗದವನ್ನು ಬಳಸಬಹುದು ಬಾಕ್ಸ್ಗಳ ಸುತ್ತಲೂ ಇರುವ ಯಾವುದನ್ನಾದರೂ ನೀವು ಬಳಸಬಹುದು ನೀವು ಕಾಗದದ ಫಲಕಗಳನ್ನು ಬಳಸಬಹುದು ನಿಮ್ಮ ಪರಿಕಲ್ಪನೆಯನ್ನು ರೂಪಿಸಲು ಬಾಹ್ಯೀಕರಿಸಲು ಮತ್ತು ಅದರ ಮೇಲೆ ಟಿಪ್ಪಣಿಗಳೊಂದಿಗೆ ಕೇವಲ ಸ್ಕೆಚ್ ಅನ್ನು ನೀವು ಬಳಸಬಹುದು ಮತ್ತು ಈ ತಂಡವನ್ನು ನೀವು ನೋಡಿದಂತೆ ನಿಮ್ಮ ತಂಡವನ್ನು ನೀವು ಹೊಂದಬಹುದು ಪರಸ್ಪರ ಸಂವಹನ ನಡೆಸಿ ಮತ್ತು ಒಬ್ಬರಿಗೊಬ್ಬರು ಸರಿಪಡಿಸಿ ಮತ್ತು ಅವರು ಮೂಲತಃ ಏನು ಪ್ರಯತ್ನಿಸುತ್ತಿದ್ದರು ಎಂಬುದನ್ನು ಪರಿಶೀಲಿಸುತ್ತಾರೆ ಅವರು ಬಳಕೆದಾರರ ಪರಿಸ್ಥಿತಿಯನ್ನು ಪರಿಹರಿಸುತ್ತಾರೋ ಇಲ್ಲವೋ ಹಿಂದಿನ ಹಂತದಲ್ಲಿ ನಾವು ಹೊಂದಿದ್ದ ಮಾನದಂಡಗಳು ಯಾವುವು ಮತ್ತು ಅವರು ಅದನ್ನು ಮೂಲಮಾದರಿಯ ರೂಪಕ್ಕೆ ತಂದರು ಆದ್ದರಿಂದ ಮೂಲಮಾದರಿಯ ಕಟ್ಟಡವು ಮತ್ತೆ ಊಹೆಗಳನ್ನು ಪರೀಕ್ಷಿಸುವುದು ಅದು ಹೊಸ ಊಹೆಯೊಂದನ್ನು ತಂದಿತು ಅದನ್ನು ಸಹ ಪಟ್ಟಿಗೆ ಸೇರಿಸಲಾಗಿದೆ ಆದ್ದರಿಂದ ಅವರು ಈ ಊಹೆಗಳನ್ನು ಪರೀಕ್ಷಿಸಲು ಕ್ಷೇತ್ರಕ್ಕೆ ಹೋಗಲಿದ್ದಾರೆ ನಾನು ಗಮನಸೆಳೆಯಲು ಬಯಸುವ ಇನ್ನೊಂದು ಅಂಶ ಅವರು ಈಗ ಒಂದೇ ವ್ಯವಸ್ಥೆಯ ಮೂರು ಸಂಭಾವ್ಯ ಬಳಕೆದಾರರನ್ನು ಹೊಂದಿದ್ದಾರೆ ಆದ್ದರಿಂದ ನೀವು ನಿಮ್ಮ ಮೆಚ್ಚಿನ ಚಿತ್ರವನ್ನು ತೆಗೆದುಕೊಳ್ಳಬಹುದು ಅಥವಾ ಇದರಲ್ಲಿ ಪ್ರಮುಖ ಪಾಲುದಾರರೆಂದು ನೀವು ಭಾವಿಸುತ್ತೀರಿ ಮತ್ತು ನಿಮ್ಮ ಊಹೆಗಳಂತೆ ಒಂದು ಮೂಲಮಾದರಿಯನ್ನು ರಚಿಸಬಹುದು ಆದ್ದರಿಂದ ಅವರ ವಿಷಯದಲ್ಲಿ ನಿರ್ವಾಹಕರು ದ್ವಿತೀಯ ಗ್ರಾಹಕ ದ್ವಿತೀಯ ಬಳಕೆದಾರರಾಗಿದ್ದರು ಹಾಗಾಗಿ ಅವರು ಅದನ್ನು ನಂತರ ನಿರ್ಮಿಸಲಿದ್ದಾರೆ ಆದ್ದರಿಂದ ಅದು ಅವರ ಇತರ ಕಾರ್ಯಗಳ ಭಾಗವಾಗಿರುತ್ತದೆ ಅವರಿಗೆ ಮೂಲಮಾದರಿಯ ಅನುಭವ ಅಥವಾ ಹವ್ಯಾಸಕ್ಕಾಗಿ ಅಪ್ಲಿಕೇಶನ್ ಮಾಡುವ ಅನುಭವವಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಆದರೆ ಅವರು ತಮ್ಮ ಆಯ್ಕೆಯ ಸಾಫ್ಟ್ವೇರ್ ಅನ್ನು ಬಳಸುತ್ತಾರೆ ನೀವು ಭೌತಿಕ ವಿಷಯವನ್ನು ಬಳಸಬಹುದು ನಿಮ್ಮ ಆಯ್ಕೆಯ ಸಾಫ್ಟ್ವೇರ್ ಅನ್ನು ನೀವು ಬಳಸಬಹುದು ಯಾವುದೂ ಅಲಂಕಾರಿಕವಾಗಿರಬೇಕಾಗಿಲ್ಲ ಭವಿಷ್ಯದಲ್ಲಿ ಇದನ್ನು ಬಳಸಬಹುದಾದ ಬಳಕೆದಾರರೊಂದಿಗೆ ಕ್ಷೇತ್ರದಲ್ಲಿನ ಕಲ್ಪನೆಯನ್ನು ಪರೀಕ್ಷಿಸುವುದು ಮೂಲ ಪ್ರಮೇಯವಾಗಿದೆ ಈ ಪ್ರಕ್ರಿಯೆಯನ್ನು ನೀವು ಕೊನೆಗೊಳಿಸಬಹುದು ಇದು ಪರೀಕ್ಷೆಯ ಮೂರು ಸುತ್ತುಗಳು ನಾಲ್ಕು ಸುತ್ತುಗಳು ಐದು ಸುತ್ತುಗಳು ಮತ್ತು ನಿಮ್ಮ ತೃಪ್ತಿ ತನಕ ಅದು ಪ್ರಧಾನ ಸಮಯಕ್ಕೆ ಸಿದ್ಧವಾಗಿದೆ ಎಂದು ನನಗೆ ತಿಳಿದಿಲ್ಲ ಮತ್ತು ನಂತರ ಅದನ್ನು ಹೆಚ್ಚು ಆತ್ಮವಿಶ್ವಾಸದಿಂದ ನೀಡಲು ಪ್ರಾರಂಭಿಸಿ ಅದನ್ನು ನಿಜವಾದ ಉತ್ಪನ್ನ ಸೇವೆಯನ್ನಾಗಿ ಮಾಡಿ ಅಥವಾ ಅವರ ಸಂದರ್ಭದಲ್ಲಿ ಅಪ್ಲಿಕೇಶನ್ ಆಗಿರಬಹುದು ಅದು ಅವರಿಗೆ ಸಂಗ್ರಹದಲ್ಲಿದೆ ಅಲ್ಲಿಯವರೆಗೆ ಆನಂದಿಸಿ ಇದು ನಮಗೆ ಉತ್ತಮ ಡೆಮೊ ಸೆಷನ್ ಆಗಿತ್ತು ನಾವು ನಿಮ್ಮ ಬಳಕೆದಾರರ ಪರೀಕ್ಷೆಗಳೊಂದಿಗೆ ಸೇರಿಕೊಳ್ಳುತ್ತೇವೆ ಅದಕ್ಕಾಗಿ ಮುಂದಿನದು ಏನು ಹಾಗಾಗಿ ಟ್ಯೂನ್ ಮಾಡಿ ಮತ್ತು ಬಳಕೆದಾರರ ಪರೀಕ್ಷೆಯು ಹೇಗೆ ನಡೆಯುತ್ತದೆ ಎಂಬುದನ್ನು ನಾವು ನಿಮಗೆ ತೋರಿಸುತ್ತೇವೆ ಮತ್ತು ಈಗ ನಾವು ಹೊಂದಿರುವ ಅಂತಿಮ ಉತ್ಪನ್ನದ ಮೂಲಮಾದರಿಯ ಸ್ಕ್ರೀನ್ಶಾಟ್ಗಳನ್ನು ಸಹ ನಾವು ನಿಮಗೆ ತೋರಿಸುತ್ತೇವೆ ಧನ್ಯವಾದಗಳು ಟೇಕ್ ಕೇರ್